ಕೊನೆಯ ಉಪನ್ಯಾಸದಲ್ಲಿ ನೈಜ ಸಮಯದ ವ್ಯವಸ್ಥೆಗಳ ಬಗ್ಗೆ ನಮಗೆ ಒಂದು ಮೂಲಭೂತ ಪರಿಚಯವಿತ್ತು ನಿಜ ಸಮಯ ಯಾವುದು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಯಾವುದು ಮತ್ತು ಇದು ಸಾಂಪ್ರದಾಯಿಕ ಆಪರೇಟಿಂಗ್ ಸಿಸ್ಟಮ್ನಿಂದ ಹೇಗೆ ಭಿನ್ನವಾಗಿದೆ ಮತ್ತು ಒಂದು ಪ್ರಮುಖ ಅವಶ್ಯಕತೆಗಳಲ್ಲಿ ಒಂದಾಗಿದೆ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಎಂದರೆ ಅದು ಕಾರ್ಯಗಳನ್ನು ಅವುಗಳ ಗಡುವನ್ನು ಪೂರೈಸಲು ಸಹಾಯ ಮಾಡುತ್ತದೆ ಎಂಬೆಡೆಡ್ ಅಪ್ಲಿಕೇಶನ್ಗಳು ಹಲವಾರು ಆಗುತ್ತಿವೆ ಮತ್ತು ಇದು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ಗೆ ಒಂದು ಪ್ರಮುಖ ಅಪ್ಲಿಕೇಶನ್ ಪ್ರದೇಶವಾಗಿದೆ ನಂತರ ನೈಜ ಸಮಯದ ವ್ಯವಸ್ಥೆಗಳು ನಿರ್ವಹಿಸಬೇಕಾದ ವಿವಿಧ ರೀತಿಯ ನೈಜ ಸಮಯದ ವ್ಯವಸ್ಥೆಗಳು ಅವುಗಳೆಂದರೆ ಕಠಿಣ ಮೃದು ಮತ್ತು firm ನೈಜ ಸಮಯದ ವ್ಯವಸ್ಥೆಗಳು ಅವುಗಳ ಉದಾಹರಣೆಗಳು ಮತ್ತು ವಿಭಿನ್ನ ರೀತಿಯ ಕಾರ್ಯಗಳು ನೈಜ ಸಮಯದ ಕಾರ್ಯಾಚರಣಾ ವ್ಯವಸ್ಥೆಯಲ್ಲಿ ಕಾರ್ಯಗಳನ್ನು ಆವರ್ತಕ ಅಪೆರಿಯೋಡಿಕ್ ಮತ್ತು ವಿರಳವಾದ ಮೂರು ವಿಧಗಳಾಗಿ ವಿಂಗಡಿಸಬಹುದು ಆವರ್ತಕ ಕಾರ್ಯವು ಟೈಮರ್ ಪ್ರಕಾರ ಮರುಕಳಿಸುವ ಕಾರ್ಯವಾಗಿದೆ ಉದಾಹರಣೆಗೆ ರಾಸಾಯನಿಕ ಸ್ಥಾವರದಲ್ಲಿ ಸಸ್ಯದ ನಿಯತಾಂಕಗಳನ್ನು ನಿಯತಕಾಲಿಕವಾಗಿ ಗ್ರಹಿಸಲಾಗುತ್ತದೆ ಮತ್ತು ನಂತರ ಕಂಪ್ಯೂಟರ್ ಸರಿಪಡಿಸುವ ಕ್ರಮ ತೆಗೆದುಕೊಳ್ಳಬೇಕೆ ಎಂದು ನಿರ್ಧರಿಸುತ್ತದೆ ಮತ್ತು ತಾಪಮಾನ ಅಥವಾ ರಾಸಾಯನಿಕ ಸಾಂದ್ರತೆಯನ್ನು ಬದಲಾಯಿಸುವಂತಹ ಸರಿಪಡಿಸುವ ಕ್ರಮವಿದ್ದರೆ ಅದು ಒಂದು ನಿರ್ದಿಷ್ಟ ಸಮಯದೊಳಗೆ ಮಾಡುತ್ತದೆ ಎಲ್ಲಾ ನೈಜ ಸಮಯದ ಅಪ್ಲಿಕೇಶನ್ಗಳಿಗೆ ಆವರ್ತಕ ಕಾರ್ಯಗಳು ಬಹುಮತದಲ್ಲಿರುತ್ತವೆ ಅಂದರೆ ಹೆಚ್ಚಿನ ಸಂಖ್ಯೆಯ ಕಾರ್ಯಗಳು ಆವರ್ತಕ ಕಾರ್ಯಗಳಾಗಿವೆ ನಾವು ಅಪೀರಿಯೋಡಿಕ್ ಕಾರ್ಯಗಳನ್ನು ಹೊಂದಿರಬಹುದು ಅಪೀರಿಯೋಡಿಕ್ ಕಾರ್ಯಗಳು ramdomly ಮರುಕಳಿಸುತ್ತವೆ ಮತ್ತು ಮೃದುವಾದ ನೈಜ ಸಮಯದ ಕಾರ್ಯಗಳಾಗಿವೆ ಉದಾಹರಣೆಗೆ ತಾಪಮಾನವನ್ನು ಹೆಚ್ಚಿಸಲು ಅಥವಾ ರಾಸಾಯನಿಕ ಕ್ರಿಯೆಯ ದರವನ್ನು ಕಡಿಮೆ ಮಾಡಲು ಆಪರೇಟರ್ ಆಜ್ಞೆಯನ್ನು ನೀಡುತ್ತದೆ ಆಪರೇಟರ್ ಯಾವಾಗ ಆಜ್ಞೆಯನ್ನು ನೀಡುತ್ತಾರೆ ಎಂಬುದು ತಿಳಿದಿಲ್ಲ ಮತ್ತು ಅದು random ವಾಗಿರಬಹುದು ಮತ್ತು ಈ ಆಜ್ಞೆಯ ಪ್ರತಿಕ್ರಿಯೆಯು ಮೂಲತಃ ಮೃದುವಾದ ನೈಜ ಸಮಯವಾಗಿರುತ್ತದೆ ಬಳಕೆದಾರರು ಆಜ್ಞೆಯನ್ನು ನೀಡಿದ ನಂತರ ಅದು ಹಲವಾರು ಸೆಕೆಂಡುಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಅದನ್ನು ಮಾಡಲು ಯಾವುದೇ ಗಡುವು ಇಲ್ಲ ಮತ್ತೊಂದೆಡೆ ವಿರಳವಾದ ಕಾರ್ಯಗಳು ಮತ್ತೆ ಗೊತ್ತುಗುರಿಯಿಲ್ಲದೆ ಮಾಡಿದ ವಾಗಿರಬಹುದು ಆದರೆ ಇವುಗಳು ಅವರೊಂದಿಗೆ ಕಠಿಣ ಗಡುವನ್ನು ಹೊಂದಿವೆ ಉದಾಹರಣೆಗೆ ರಾಸಾಯನಿಕ ಉದ್ಯಮದಲ್ಲಿ ಸ್ಥಾವರದಲ್ಲಿನ ಬೆಂಕಿಯ ಸ್ಥಿತಿ ಕಂಡುಬರುತ್ತದೆ ನಂತರ ಸಂವೇದಕಗಳು ಸ್ಥಿತಿಯನ್ನು ಪರಿಶೀಲಿಸುತ್ತವೆ ಮತ್ತು ಅವು ಹಲವಾರು ಕ್ರಿಯೆಗಳನ್ನು ಪ್ರಾರಂಭಿಸುತ್ತವೆ ಅಲಾರಂ ಅನ್ನು ಧ್ವನಿಸುತ್ತಿರಬಹುದು ಪ್ರತಿಕ್ರಿಯೆಯನ್ನು ನಿಲ್ಲಿಸಬಹುದು ನೀರಿನ ಶವರ್ ಪ್ರಾರಂಭಿಸಬಹುದು ಅಂತಹ ಅಲಾರಂ ಸಂಭವಿಸಿದಾಗ ಬೆಂಕಿಯ ಸ್ಥಿತಿ ಅನಿರೀಕ್ಷಿತ ಮತ್ತು ಗೊತ್ತುಗುರಿಯಿಲ್ಲದೆ ಮಾಡಿದ ವಾಗಿರುತ್ತದೆ ಆದರೆ ನಂತರ ಸಸ್ಯವು ಅಂತಹ ತುರ್ತು ಪರಿಸ್ಥಿತಿಯನ್ನು ಹೊಂದಲು ನಿರ್ದಿಷ್ಟ ಸಮಯದೊಳಗೆ ಕ್ರಮವನ್ನು ಪ್ರಾರಂಭಿಸಬೇಕು ಇಲ್ಲಿ ಯಾವುದೇ ನೈಜ ಸಮಯದ ಅಪ್ಲಿಕೇಶನ್ನಲ್ಲಿ ಬಹುಪಾಲು ಕಾರ್ಯಗಳು ಆವರ್ತಕವಾಗಿದ್ದು ಕೆಲವು ಕಾರ್ಯಗಳು ಅಪೆರಿಯೋಡಿಕ್ ಆಗಿರಬಹುದು ಮತ್ತು ಇವು ಮೂಲತಃ ಮೃದುವಾದ ನೈಜ ಸಮಯದ ಕಾರ್ಯಗಳಾಗಿವೆ ಇವು ಗೊತ್ತುಗುರಿಯಿಲ್ಲದೆ ಅಥವಾ ಮನಬಂದಂತೆ ಸಂಭವಿಸುತ್ತವೆ ಮತ್ತು ಮತ್ತೊಂದು ವರ್ಗವೆಂದರೆ ವಿರಳ ಕಾರ್ಯಗಳು ಇವು ನೈಜ ಸಮಯದ ಕಾರ್ಯಗಳು ಆದರೆ ನಂತರ ಅವು randomವಾಗಿ ಸಂಭವಿಸುತ್ತವೆ ಮತ್ತು ಇವು ಅಪರೂಪದ ಅಪೆರಿಯೋಡಿಕ್ ಮತ್ತು ವಿರಳ ಕಾರ್ಯಗಳ ಸಂಖ್ಯೆ ಮತ್ತು ಆವರ್ತಕ ಕಾರ್ಯಗಳಿಗೆ ಹೋಲಿಸಿದರೆ ಬಹಳ ಕಡಿಮೆ ಇಲ್ಲಿ ಪ್ರಸ್ತಾಪಿಸಬೇಕಾದ ಇನ್ನೊಂದು ವಿಷಯವೆಂದರೆ ಒಂದು ಕಾರ್ಯದ ಸಮಯದ ನಿರ್ಬಂಧವು ಕೆಲವು ಘಟನೆಗಳಿಗೆ ಸಂಬಂಧಿಸಿದಂತೆ ವ್ಯಾಖ್ಯಾನಿಸಲ್ಪಡುತ್ತದೆ ಈವೆಂಟ್ ಸಂಭವಿಸಿದ ನಂತರ ನಾವು ಸಮಯವನ್ನು ಎಣಿಸಲು ಪ್ರಾರಂಭಿಸುತ್ತೇವೆ ಮತ್ತು ನಿರ್ದಿಷ್ಟ ಸಮಯದ ಮೊದಲು ಫಲಿತಾಂಶವನ್ನು ಉತ್ಪಾದಿಸಬೇಕು ಈವೆಂಟ್ ಅನ್ನು ಸಿಸ್ಟಮ್ ಅಥವಾ ಪರಿಸರದಿಂದ ಉತ್ಪಾದಿಸಬಹುದು ನಾವು ಮುಂದುವರಿಯುತ್ತಿದ್ದಂತೆ ಎರಡರ ಉದಾಹರಣೆಗಳನ್ನು ನೋಡುತ್ತೇವೆ ಒಂದು ವಿಶಿಷ್ಟವಾದ ಅಪ್ಲಿಕೇಶನ್ನಲ್ಲಿ ಹೆಚ್ಚಿನ ಸಂಖ್ಯೆಯ ನೈಜ ಸಮಯದ ಕಾರ್ಯಗಳು ಇವೆ ಮತ್ತು ಈವೆಂಟ್ ಸಂಭವಿಸುವಿಕೆಯಿಂದ ಇವು ಉತ್ಪತ್ತಿಯಾಗುತ್ತವೆ ಈ ಕೆಲವು ಘಟನೆಗಳು ಆಂತರಿಕ ಅಥವಾ ಬಾಹ್ಯ ಘಟನೆಗಳಾಗಿರಬಹುದು ಉದಾಹರಣೆಗೆ ತಾಪಮಾನ ಸಂವೇದಕವು ಹೆಚ್ಚಿನ ತಾಪಮಾನವನ್ನು ಗ್ರಹಿಸಿದಾಗ ಒಂದು ಕಾರ್ಯವನ್ನು ಉತ್ಪಾದಿಸಬಹುದು ನಂತರ ಕಾರ್ಯವು ತಾಪಮಾನವನ್ನು ಕಡಿಮೆ ಮಾಡುವುದು ಬಹುಶಃ ನೀರಿನ ಶವರ್ ಅನ್ನು ಪ್ರಾರಂಭಿಸುವುದು ಹೀಗೆ ಈ ಘಟನೆಯು ಒಂದು ನಿರ್ದಿಷ್ಟ ಮಟ್ಟಕ್ಕೆ ತಾಪಮಾನ ಹೆಚ್ಚಳದ ಬಾಹ್ಯ ಘಟನೆಯಿಂದ ಉತ್ಪತ್ತಿಯಾಗುತ್ತದೆ ಆಂತರಿಕ ಈವೆಂಟ್ ಮೆಮೊರಿಯಿಂದ ಹೊರಗಿರಬಹುದು ಅಥವಾ ಕೆಲವು ಕಾರ್ಯವು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದೆ ಅವು ಆಂತರಿಕ ಘಟನೆಗಳು ಒಂದು ಘಟನೆಯಿಂದಾಗಿ ಒಂದು ಕಾರ್ಯವು ಉತ್ಪತ್ತಿಯಾದಾಗಲೆಲ್ಲಾ ಆ ಕಾರ್ಯವನ್ನು ಬಿಡುಗಡೆ ಮಾಡಲಾಗುವುದು ಅಥವಾ ಉತ್ಪಾದಿಸಲಾಗುತ್ತದೆ ಅಥವಾ ಕಾರ್ಯವು ಬಂದಿದೆ ಎಂದು ಹೇಳಲಾಗುತ್ತದೆ ನೈಜ ಸಮಯದ ಕಾರ್ಯಗಳ ವೇಳಾಪಟ್ಟಿ ಅತ್ಯಂತ ಪ್ರಾಥಮಿಕ ವಿವರಣೆಯೆಂದರೆ ಕಂಪ್ಯೂಟರ್ನಿಂದ ವಿಭಿನ್ನ ಕಾರ್ಯಗಳನ್ನು ಕಾರ್ಯಗತಗೊಳಿಸಬೇಕಾದ ಕ್ರಮವನ್ನು ಕಾರ್ಯಗಳ ವೇಳಾಪಟ್ಟಿ ನಿರ್ಧರಿಸುತ್ತದೆ ಯಾವುದನ್ನು ಮೊದಲು ಕಾರ್ಯಗತಗೊಳಿಸಬೇಕು ಯಾವುದನ್ನು ಮುಂದಿನ ಕಾರ್ಯಗತಗೊಳಿಸಬೇಕು ಮತ್ತು ಹೀಗೆ ಇದು ಕಾರ್ಯಗಳ ವೇಳಾಪಟ್ಟಿಯಾಗಿದ್ದು ಮುಂದಿನ ಕಾರ್ಯವನ್ನು ಯಾವ ಕಾರ್ಯವನ್ನು ನಿರ್ವಹಿಸಬೇಕೆಂದು ನಿರ್ಧರಿಸುವುದು ಅವರ ಪಾತ್ರವಾಗಿದೆ ಕಾರ್ಯಗಳ ವೇಳಾಪಟ್ಟಿ ಎಲ್ಲಾ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ಗಳ ಒಂದು ಪ್ರಮುಖ ಭಾಗವಾಗಿದೆ ಎಂದು ನಾವು ಈಗಾಗಲೇ ಹೇಳಿದ್ದೇವೆ ಮತ್ತು ಅವುಗಳು ಆಪರೇಟಿಂಗ್ ಸಿಸ್ಟಮ್ ಅಪ್ಲಿಕೇಶನ್ಗಳನ್ನು ತಮ್ಮ ಗಡುವನ್ನು ಪೂರೈಸಲು ಸಹಾಯ ಮಾಡುವ ಪ್ರಾಥಮಿಕ ಸಾಧನಗಳಾಗಿವೆ ವಿಭಿನ್ನ ರೀತಿಯ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ನಾವು ಮೊದಲು ನಮೂದಿಸುವುದು ವೇಳಾಪಟ್ಟಿಯ ಪ್ರಕಾರ ಯಾವುದು ಪ್ರತಿ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ವೇಳಾಪಟ್ಟಿ ಬಹಳ ಮುಖ್ಯವಾದ ಅಂಶವಾಗಿದೆ ಕೆಲವು ಮೂಲಭೂತ ಪರಿಭಾಷೆಗಳು ಕೆಳಕಂಡಂತಿವೆ ಕೆಲಸವು ಕೆಲಸದ ಒಂದು ಘಟಕವಾಗಿದೆ ಉದಾಹರಣೆಗೆ ಒಂದು ನಿರ್ದಿಷ್ಟ ಸ್ಥಿತಿಯನ್ನು ತಲುಪಿದ್ದರೆ ಅಥವಾ ಒಂದು ನಿರ್ದಿಷ್ಟ ಸ್ಥಿತಿಯು ಫೈಲ್ ಅನ್ನು ಓದಲು ಕೆಲವು ಡೇಟಾವನ್ನು ಸಂಗ್ರಹಿಸಲು ಇನ್ನೊಬ್ಬರೊಂದಿಗೆ ಸಂವಹನ ನಡೆಸಲು ತೃಪ್ತಿ ಹೊಂದಿದೆಯೆ ಎಂದು ಪರಿಶೀಲನೆಯಂತಹ ಲೆಕ್ಕಾಚಾರವನ್ನು ಮಾಡಿ ಕಾರ್ಯ ಇತ್ಯಾದಿ ಇವು ಉದ್ಯೋಗಗಳ ಉದಾಹರಣೆಗಳಾಗಿವೆ ಮತ್ತು ಇವು ಕಾರ್ಯ ನಿದರ್ಶನಗಳು ಆದರೆ ಕಾರ್ಯವು ಒಂದೇ ರೀತಿಯ ಉದ್ಯೋಗಗಳ ಅನುಕ್ರಮವಾಗಿದೆ ಉದಾಹರಣೆಗೆ ಕೆಲವು ಮಿತಿ ಮೌಲ್ಯವನ್ನು ಮೀರಿದ ರಾಸಾಯನಿಕ ಸಸ್ಯದ ತಾಪಮಾನವನ್ನು ನಿಭಾಯಿಸುವುದು ಒಂದು ಕಾರ್ಯವಾಗಿದೆ ಪ್ರತಿ ಬಾರಿ ತಾಪಮಾನ ಸಂವೇದಕವು ನಿಯತಕಾಲಿಕವಾಗಿ ಅದನ್ನು ಅಳೆಯುವಾಗ ತಾಪಮಾನದ ಮೌಲ್ಯವು ಮಿತಿಗಿಂತ ಮೇಲಿದೆಯೇ ಎಂದು ಪರೀಕ್ಷಿಸಲು ಒಂದು ಕಾರ್ಯವನ್ನು ರಚಿಸಲಾಗುತ್ತದೆ ಮತ್ತು ಅದು ಮಿತಿಗಿಂತ ಮೇಲಿದ್ದರೆ ಕೆಲವು ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳಿ ಪ್ರತಿ ಕೆಲವು ಮಿಲಿಸೆಕೆಂಡುಗಳಲ್ಲಿ ಅಥವಾ ತಾಪಮಾನ ಸಂವೇದಕವು ಅದರ ಇನ್ಪುಟ್ ಅನ್ನು ಅಡ್ಡಿಪಡಿಸುವ ಮೂಲಕ ನೀಡಿದಾಗ ಕಾರ್ಯವು ಉತ್ಪತ್ತಿಯಾಗುತ್ತದೆ ಮತ್ತು ಕಾರ್ಯವು ಉತ್ಪತ್ತಿಯಾದಾಗ ನಾವು ಕಾರ್ಯವನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಹೇಳುತ್ತೇವೆ ಅದು ಕಾರ್ಯ ಬಿಡುಗಡೆಯ ಸಮಯ ಮತ್ತು ನಂತರ ಆಪರೇಟಿಂಗ್ ಸಿಸ್ಟಮ್ ಸ್ವಲ್ಪ ಸಮಯದ ನಂತರ ಕಾರ್ಯವನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಎಂದು ಇಲ್ಲಿ ತೋರಿಸಲಾಗಿದೆ ಇದು ಮರಣದಂಡನೆಯ ಪ್ರಾರಂಭ ಇದು ಬಿಡುಗಡೆಯ ಸಮಯ ಮತ್ತು ಇದು ಮರಣದಂಡನೆಯ ಪ್ರಾರಂಭವಾಗಿದೆ ಮತ್ತು ಇದು ಸ್ವಲ್ಪ ಸಮಯದ ನಂತರ ಪೂರ್ಣಗೊಳ್ಳಬಹುದು ಮತ್ತು ನಂತರ ಗಡುವನ್ನು ನೈಜ ಸಮಯದ ಕಾರ್ಯಗಳೊಂದಿಗೆ ಸಂಯೋಜಿಸಲಾಗುತ್ತದೆ ಮತ್ತು ಗಡುವನ್ನು ಅಳೆಯಲಾಗುತ್ತದೆ ಮತ್ತು ಸಮಯದ ಶೂನ್ಯಕ್ಕೆ ಸಂಬಂಧಿಸಿದಂತೆ ವರದಿ ಮಾಡಿದರೆ ಅದು ಸಂಪೂರ್ಣ ಗಡುವು ಎಂದು ನಾವು ಹೇಳುತ್ತೇವೆ ಆದರೆ ಗಡುವನ್ನು ಲೆಕ್ಕಹಾಕಿದರೆ ಅಥವಾ ಬಿಡುಗಡೆಯ ಸಮಯಕ್ಕೆ ಸಂಬಂಧಿಸಿದಂತೆ ವರದಿ ಮಾಡಿದರೆ ನಾವು ಅದನ್ನು ಸಾಪೇಕ್ಷ ಗಡುವು ಎಂದು ಕರೆಯುತ್ತೇವೆ ಅದನ್ನೇ ಇಲ್ಲಿ ತೋರಿಸಲಾಗಿದೆ ಪ್ರಾರಂಭದ ಬಿಡುಗಡೆ ಕಾರ್ಯ ಬಿಡುಗಡೆಯಿಂದ ಗಡುವಿನವರೆಗೆ ಸಾಪೇಕ್ಷ ಗಡುವು ಪ್ರಾರಂಭವಾಗುತ್ತಿದೆ ಆದರೆ ಸಂಪೂರ್ಣ ಗಡುವು ಕಾರ್ಯ ಸಮಯ ಶೂನ್ಯದಿಂದ ಪ್ರಾರಂಭವಾಗುತ್ತಿದೆ ಈ ಪ್ರದೇಶದಲ್ಲಿ ಒಂದು ಕಾರ್ಯದ ಉದಾಹರಣೆಯನ್ನು ಕೆಲಸ ಎಂದು ಕರೆಯಲಾಗುವ ಸ್ವೀಕೃತ ಪರಿಭಾಷೆಯಾಗಿದೆ ಒಂದು ಕಾರ್ಯವು ಸಾಮಾನ್ಯವಾಗಿ ಹಲವಾರು ಬಾರಿ ಪುನರಾವರ್ತನೆಯಾಗುತ್ತದೆ ಆವರ್ತಕ ಕಾರ್ಯಗಳು ಸಂಭವಿಸುತ್ತವೆ ಮತ್ತು ಅವು ಕೆಲವು ಗಡಿಯಾರ ಅಡಚಣೆಯ ಆಧಾರದ ಮೇಲೆ ನಿಯತಕಾಲಿಕವಾಗಿ ಮರುಕಳಿಸುತ್ತವೆ ಆದರೆ ಅಪೆರಿಯೋಡಿಕ್ ಮತ್ತು ವಿರಳವಾದ ಕಾರ್ಯಗಳು ಅವು ramdomವಾಗಿ ಸಂಭವಿಸುತ್ತವೆ ಮತ್ತು ಪ್ರತಿ ಬಾರಿ ಕಾರ್ಯವು ಮರುಕಳಿಸಿದಾಗ ಕಾರ್ಯ ಅಥವಾ ನಿದರ್ಶನದ ಒಂದು ಉದಾಹರಣೆ ಇದೆ ಎಂದು ನಾವು ಹೇಳುತ್ತೇವೆ ರಚಿಸಲಾಗಿದೆ ಅಥವಾ ಬಿಡುಗಡೆ ಮಾಡಲಾಗಿದೆ ಮತ್ತು ಕಾರ್ಯವು ಪುನರಾವರ್ತನೆಯಾದಾಗ ನಾವು ಹೇಳುತ್ತೇವೆ ಕೆಲಸ ಅಥವಾ ಕಾರ್ಯ ನಿದರ್ಶನ Ti ಬಂದಿದೆ ಎಂದು ಹೇಳಲಾಗುತ್ತದೆ ಮತ್ತು ನಾವು ಈಗಾಗಲೇ ವಿವರಿಸಿದಂತೆ ಸಂಪೂರ್ಣ ಗಡುವನ್ನು ಸಮಯದ ಶೂನ್ಯದಿಂದ ಪ್ರಾರಂಭವಾಗುವ ಗಡುವಿಗೆ ಸಂಪೂರ್ಣ ಸಮಯವನ್ನು ನೀಡಲು ನಾವು ಬಳಸುವ ಪರಿಭಾಷೆಯಾಗಿದೆ ಆದರೆ ಸಾಲಿನ ಸಾಪೇಕ್ಷ ಗಡುವನ್ನು ಕಾರ್ಯದ ಬಿಡುಗಡೆಯಿಂದ ಎಣಿಸಲಾಗುತ್ತದೆ ಇದನ್ನು ಈಗಾಗಲೇ ಮೊದಲೇ ತೋರಿಸಲಾಗಿದೆ ಏಕೆಂದರೆ ಇದು ಸಾಪೇಕ್ಷ ಗಡುವನ್ನು ಮತ್ತು ಸಂಪೂರ್ಣ ಗಡುವನ್ನು ಹೊಂದಿರುವ ಪ್ರಮುಖ ಪರಿಭಾಷೆಯಾಗಿದೆ ಅದನ್ನು ಕಾರ್ಯ ಬಿಡುಗಡೆಯಿಂದ ಗಡುವಿನವರೆಗೆ ಮತ್ತೆ ತೋರಿಸುವುದು ಸಾಪೇಕ್ಷ ಸಮಯ ಆದರೆ ಸಮಯ ಶೂನ್ಯದಿಂದ ನಾವು ಅಳೆಯುವ ಗಡುವಿನವರೆಗೆ ನಾವು ಅದನ್ನು ಸಂಪೂರ್ಣ ಗಡುವಿನಿಂದ ಸೂಚಿಸುತ್ತೇವೆ ಈಗ ನಾವು ಬಳಸುತ್ತಿರುವ ಮತ್ತೊಂದು ಪ್ರಮುಖ ಪರಿಭಾಷೆಯನ್ನು ಪ್ರತಿಕ್ರಿಯೆ ಸಮಯ ಎಂದು ವ್ಯಾಖ್ಯಾನಿಸೋಣ ಪ್ರತಿಕ್ರಿಯೆ ಸಮಯವು ಕಾರ್ಯ ಬಿಡುಗಡೆಯಿಂದ ಕಾರ್ಯ ಪೂರ್ಣಗೊಳ್ಳುವ ಸಮಯದವರೆಗೆ ಇರುತ್ತದೆ ಕಾರ್ಯವು ಟಿ T ಸಮಯದಲ್ಲಿ ಬಿಡುಗಡೆಯಾದಂತೆ ಕಾರ್ಯ ಕಾರ್ಯಗತಗೊಳಿಸುವಿಕೆಯು ಸ್ವಲ್ಪ ಸಮಯದ ನಂತರ ಪ್ರಾರಂಭವಾಗುತ್ತದೆ ಮತ್ತು ನಂತರ ಅದು ಒಂದು ನಿರ್ದಿಷ್ಟ ಸಮಯದಲ್ಲಿ ಕಾರ್ಯಗತಗೊಳ್ಳುತ್ತದೆ ಮತ್ತು ಪೂರ್ಣಗೊಳ್ಳುತ್ತದೆ ಕಾರ್ಯವನ್ನು ಬಿಡುಗಡೆ ಮಾಡಿದ ಸಮಯದಿಂದ ಪೂರ್ಣಗೊಂಡ ಸಮಯ ನಾವು ಅದನ್ನು ಪ್ರತಿಕ್ರಿಯೆ ಸಮಯ ಎಂದು ಕರೆಯುತ್ತೇವೆ ಮೂಲತಃ ಮೃದುವಾದ ನೈಜ ಸಮಯದ ಕಾರ್ಯಗಳನ್ನು ನಿರ್ವಹಿಸುವ ಸಾಂಪ್ರದಾಯಿಕ ಓವರ್ರೇಟಿಂಗ್ ವ್ಯವಸ್ಥೆಯಲ್ಲಿ ಪ್ರತಿಕ್ರಿಯೆ ಸಮಯವನ್ನು ಕಡಿಮೆಗೊಳಿಸಬೇಕಾಗಿದೆ ಎಂದು ನಾವು ಹೇಳಿದ್ದೇವೆ ಮತ್ತು ನೈಜ ಸಮಯದ ಅಪ್ಲಿಕೇಶನ್ನಲ್ಲಿ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಂನಲ್ಲಿ ಕಾರ್ಯವು ಮೃದುವಾದ ನೈಜ ಸಮಯದ ಕಾರ್ಯವಾಗಿದ್ದರೆ ಆಪರೇಟಿಂಗ್ ಸಿಸ್ಟಮ್ ಕಾರ್ಯದ ಪ್ರತಿಕ್ರಿಯೆ ಸಮಯವನ್ನು ಕಡಿಮೆಗೊಳಿಸಬೇಕಾಗುತ್ತದೆ ಆದರೆ ಕಠಿಣ ನೈಜ ಸಮಯ ಮತ್ತು ವಿರಳವಾದ ಕಾರ್ಯಕ್ಕಾಗಿ ಪ್ರತಿಕ್ರಿಯೆ ಸಮಯವನ್ನು ಕಡಿಮೆ ಮಾಡುವುದು ಉದ್ದೇಶವಲ್ಲ ಕಠಿಣ ನೈಜ ಸಮಯ ಮತ್ತು ವಿರಳ ಕಾರ್ಯಗಳ ಗಡುವನ್ನು ಪೂರೈಸುವುದು ಉದ್ದೇಶವಾಗಿದೆ ಕಠಿಣ ನೈಜ ಸಮಯದ ಕಾರ್ಯಗಳಿಗಾಗಿ ಕಾರ್ಯವು ಅದರ ಗಡುವಿನೊಳಗೆ ಪೂರ್ಣಗೊಳ್ಳುವವರೆಗೆ ಗಡುವುಗಿಂತ ಮುಂಚಿತವಾಗಿ ಅದನ್ನು ಪೂರ್ಣಗೊಳಿಸುವಲ್ಲಿ ವಿಶೇಷ ಪ್ರಯೋಜನವಿಲ್ಲ ಕಾರ್ಯದ ಹಂತವು ಮತ್ತೊಂದು ಪ್ರಮುಖ ಪರಿಭಾಷೆಯಾಗಿದೆ ಏಕೆಂದರೆ ಕಾರ್ಯ ವೇಳಾಪಟ್ಟಿಗಳಲ್ಲಿ ಇದು ಸಹ ಪ್ರಮುಖ ಪರಿಭಾಷೆಯಾಗಿದೆ ನಾವು ಸಾಮಾನ್ಯವಾಗಿ ಕಾರ್ಯದ ಈ ಹಂತವನ್ನು ಉಲ್ಲೇಖಿಸುತ್ತೇವೆ ಯಾವುದೇ ನೈಜ ಸಮಯದ ಅಪ್ಲಿಕೇಶನ್ನಲ್ಲಿ ಅನೇಕ ಕಾರ್ಯಗಳಿವೆ ಮತ್ತು ಅವುಗಳಲ್ಲಿ ಹೆಚ್ಚಿನವು ಆವರ್ತಕ ಕಾರ್ಯಗಳಾಗಿವೆ ಆದರೆ ಗಮನಿಸಬೇಕಾದ ಒಂದು ವಿಷಯವೆಂದರೆ ಆವರ್ತಕ ಕಾರ್ಯಗಳು ನಿಜವಾಗಿಯೂ ಸಮಯದ ಶೂನ್ಯದಿಂದ ಪ್ರಾರಂಭವಾಗುವುದಿಲ್ಲ ಅನೇಕ ಆವರ್ತಕ ಕಾರ್ಯಗಳು ಪ್ರಾರಂಭವಾಗುವುದಿಲ್ಲ ನಂತರ ಕಾರ್ಯವನ್ನು ಪ್ರಾರಂಭಿಸುತ್ತವೆ ನಿರ್ದಿಷ್ಟ ಸಮಯದ ಅವಧಿ ಘಟನೆಗಳು ನಿರ್ದಿಷ್ಟ ಸಮಯದಲ್ಲಿ ಇಲ್ಲಿ ಸಂಭವಿಸುತ್ತಲೇ ಇರುತ್ತವೆ ಮತ್ತು ನಂತರ ಅವು ಪ್ರಾರಂಭವಾಗುತ್ತವೆ ಆದರೆ ಆರಂಭದಲ್ಲಿ ಸ್ವಲ್ಪ ಸಮಯದವರೆಗೆ ಕಾರ್ಯವು ಅಸ್ತಿತ್ವದಲ್ಲಿಲ್ಲ ಇದನ್ನು ಕಾರ್ಯದ ಹಂತ ಎಂದು ಕರೆಯಲಾಗುತ್ತದೆ ಈ ಅಂಶವನ್ನು ಸ್ಪಷ್ಟಪಡಿಸಲು ಒಂದು ಉದಾಹರಣೆ ನೀಡಲು ನಾವು ರಾಕೆಟ್ನ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಒಮ್ಮೆ ರಾಕೆಟ್ ಹಾರಿಸಿದ ನಂತರ ಆರಂಭದಲ್ಲಿ ಅದು ನಿರ್ದಿಷ್ಟ ಸಮಯದವರೆಗೆ ತನ್ನದೇ ಆದ ಆವೇಗಕ್ಕೆ ಹೋಗುತ್ತದೆ ಮತ್ತು ನಂತರ ನಮಗೆ ಕಾರ್ಯ ತಿದ್ದುಪಡಿ ನಡೆಯುತ್ತಿಲ್ಲ ಆದರೆ ಸ್ವಲ್ಪ ಸಮಯದ ನಂತರ ಪಥವನ್ನು ಸರಿಪಡಿಸುವ ಕಾರ್ಯಗಳು ಪ್ರಾರಂಭವಾಗುವ ಕಾರ್ಯವು ರಾಕೆಟ್ ಉಡಾವಣೆಯ 2000 ಮಿಲಿಸೆಕೆಂಡುಗಳ ನಂತರ ಟ್ರ್ಯಾಕ್ ತಿದ್ದುಪಡಿ ಕಾರ್ಯಗಳು ಪ್ರಾರಂಭವಾಗುತ್ತವೆ ಎಂದು ಹೇಳೋಣ ಈ ಕಾರ್ಯದ ಹಂತ ಕಾರ್ಯ ತಿದ್ದುಪಡಿ ಕಾರ್ಯ 2000 ಮಿಲಿಸೆಕೆಂಡುಗಳು ಕಾರ್ಯಗಳು ಪ್ರಾರಂಭವಾದ ನಂತರ ಕಾರ್ಯದ ಮೊದಲ ನಿದರ್ಶನವು 2000 ಮಿಲಿಸೆಕೆಂಡುಗಳ ನಂತರ ಪ್ರಾರಂಭವಾಗುತ್ತದೆ ಮತ್ತು ನಂತರ ಅದು ನಿಯತಕಾಲಿಕವಾಗಿ ಪ್ರತಿ 50 ಮಿಲಿಸೆಕೆಂಡುಗಳನ್ನು ಪುನರಾವರ್ತಿಸುತ್ತದೆ ಮತ್ತು ಮರಣದಂಡನೆ ಸಮಯವು 8 ಮಿಲಿಸೆಕೆಂಡುಗಳಾಗಿರಬಹುದು ಮತ್ತು ಗಡುವು 50 ಮಿಲಿಸೆಕೆಂಡುಗಳಾಗಿರಬಹುದು ರಾಕೆಟ್ ಹಾರಿಸಿದ ನಂತರ ಹಂತವು 2000 ಮಿಲಿಸೆಕೆಂಡುಗಳು 2000 ಮಿಲಿಸೆಕೆಂಡುಗಳಿಗೆ ಯಾವುದೇ ಟ್ರ್ಯಾಕ್ ತಿದ್ದುಪಡಿ ನಡೆಯುವುದಿಲ್ಲ ಮತ್ತು 2000 ಮಿಲಿಸೆಕೆಂಡುಗಳ ನಂತರ ಮೊದಲ ಟ್ರ್ಯಾಕ್ ತಿದ್ದುಪಡಿ ಕಾರ್ಯವು ಪ್ರಾರಂಭವಾಗುತ್ತದೆ ಮತ್ತು ನಂತರ ಅದು 50 ಮಿಲಿಸೆಕೆಂಡುಗಳು ಮತ್ತು ಪ್ರತಿ ಟ್ರ್ಯಾಕ್ ನಂತರ ಮರುಕಳಿಸುತ್ತದೆ ಎಂಬ ಈ ಟ್ರ್ಯಾಕ್ ತಿದ್ದುಪಡಿ ಕಾರ್ಯದ ವಿವರಣೆಯಾಗಿದೆ ತಿದ್ದುಪಡಿ ಕಾರ್ಯಕ್ಕೆ 8 ಮಿಲಿಸೆಕೆಂಡುಗಳ ಮರಣದಂಡನೆ ಸಮಯ ಬೇಕಾಗುತ್ತದೆ ಮತ್ತು ಪ್ರತಿ ಕಾರ್ಯದ ಗಡುವು ಅದು ಬಿಡುಗಡೆಯಾದ ನಂತರ 50 ಮಿಲಿಸೆಕೆಂಡುಗಳು ಮಾನ್ಯ ವೇಳಾಪಟ್ಟಿ ಮತ್ತು ಕಾರ್ಯಸಾಧ್ಯ ವೇಳಾಪಟ್ಟಿ ಮತ್ತೊಂದು ಪ್ರಮುಖ ಪರಿಭಾಷೆಯಾಗಿದೆ ಮಾನ್ಯ ವೇಳಾಪಟ್ಟಿ ಎಂದರೆ ಕಾರ್ಯವನ್ನು ಪ್ರೊಸೆಸರ್ಗೆ ನಿಗದಿಪಡಿಸಲಾಗಿದೆ ಅದು ಬಿಡುಗಡೆಯಾದ ನಂತರ ಕಾರ್ಯವನ್ನು ನಿಗದಿಪಡಿಸುವುದಿಲ್ಲ ಅದು ಬಿಡುಗಡೆಯಾದ ನಂತರ ಅಥವಾ ಉತ್ಪತ್ತಿಯಾದ ನಂತರವೇ ವೇಳಾಪಟ್ಟಿ ಅದನ್ನು ನಿಗದಿಪಡಿಸುತ್ತದೆ ಮತ್ತು ಅದು ಬೇರೆ ಯಾವುದಾದರೂ ಕಾರ್ಯವನ್ನು ಮುಂದುವರಿಸಬೇಕು ಎಂಬ ನಿರ್ಬಂಧಗಳನ್ನು ತೃಪ್ತಿಪಡಿಸುತ್ತದೆ ಆದರೆ ನಂತರ ಗಡುವನ್ನು ಪೂರೈಸಲಾಗುತ್ತದೆಯೇ ಎಂದು ಹೇಳುವುದಿಲ್ಲ ಈ ಅಂಶಗಳ ಜೊತೆಗೆ ಗಡುವನ್ನು ಸಹ ಪೂರೈಸಿದರೆ ನಾವು ಅದನ್ನು ಕಾರ್ಯಸಾಧ್ಯ ವೇಳಾಪಟ್ಟಿ ಎಂದು ಕರೆಯುತ್ತೇವೆ ಮಾನ್ಯ ವೇಳಾಪಟ್ಟಿಗಾಗಿ ಕಾರ್ಯದ ಗಡುವನ್ನು ಸಹ ಪೂರೈಸಲಾಗಿದೆಯೆ ಎಂದು ಖಚಿತಪಡಿಸಿಕೊಂಡರೆ ನಾವು ವೇಳಾಪಟ್ಟಿ ಸಿದ್ಧಪಡಿಸಿದ ವೇಳಾಪಟ್ಟಿಯನ್ನು ಕಾರ್ಯಸಾಧ್ಯ ವೇಳಾಪಟ್ಟಿ ಎಂದು ಕರೆಯುತ್ತೇವೆ ಪ್ರವೀಣ ವೇಳಾಪಟ್ಟಿಯಾಗಿ ನಮಗೆ ಇನ್ನೊಂದು ಪದವಿದೆ ಕೆಲವು ಶೆಡ್ಯೂಲರ್ಗಳು ಕಾರ್ಯಗಳು ಗಡುವನ್ನು ಪೂರೈಸುತ್ತವೆಯೆ ಎಂದು ಖಚಿತಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನಾವು ನೋಡುತ್ತೇವೆ ಆದರೆ ಮತ್ತೊಂದು ವೇಳಾಪಟ್ಟಿ ಇರಬಹುದು ಅದು ಈ ಕಾರ್ಯಗಳನ್ನು ಆಯಾ ಗಡುವನ್ನು ಪೂರೈಸಲು ಹೊಂದಿಸೋಣ ನಂತರ ಎರಡನೇ ವೇಳಾಪಟ್ಟಿ ಹೆಚ್ಚು ಪ್ರವೀಣನಾಗಿರುತ್ತಾನೆ ಎಸ್ 2 ಕಾರ್ಯದ ವೇಳಾಪಟ್ಟಿಯನ್ನು ಕಾರ್ಯಯೋಜನೆ ಮಾಡಲು ಸಾಧ್ಯವಾದಾಗ ಎಸ್ 1 ಗಿಂತ ವೇಳಾಪಟ್ಟಿ ಎಸ್ 1 ಹೆಚ್ಚು ಪ್ರವೀಣವಾಗಿದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಎಸ್ 1 ಮಾಡಬಹುದು ಆದರೆ ಪ್ರತಿಯಾಗಿ ಅಲ್ಲ ಮತ್ತು ನಾವು ಹೇಳುವ ವೇಳಾಪಟ್ಟಿ ಯಾವುದೇ ಕಾರ್ಯಕ್ಕೆ ಒಂದು ವೇಳಾಪಟ್ಟಿ ಕಾರ್ಯಸಾಧ್ಯವಾಗಿ ವೇಳಾಪಟ್ಟಿ ಮಾಡಬಹುದು ಇತರ ವೇಳಾಪಟ್ಟಿ ಸಹ ಕಾರ್ಯಸಾಧ್ಯವಾಗಿ ವೇಳಾಪಟ್ಟಿ ಮಾಡಬಹುದು ಮತ್ತು ಸೂಕ್ತವಾದ ವೇಳಾಪಟ್ಟಿ ಎಂದರೆ ಯಾವುದೇ ಕಾರ್ಯಯೋಜಕನು ನಿಗದಿಪಡಿಸಬಹುದಾದ ಕಾರ್ಯ ಸೆಟ್ ಅನ್ನು ಕಾರ್ಯಸಾಧ್ಯವಾಗಿ ನಿಗದಿಪಡಿಸಬಹುದು ವೇಳಾಪಟ್ಟಿ ಮತ್ತೊಂದು ಪ್ರಮುಖ ಪರಿಭಾಷೆಯಾಗಿದೆ ವೇಳಾಪಟ್ಟಿ ಒಂದು ಸಾಫ್ಟ್ವೇರ್ ಘಟಕವಾಗಿದೆ ಎಂದು ನಾವು ಯೋಚಿಸಬಹುದು ಅದು ಕೆಲವು ಸಮಯದ ಸಮಯದಲ್ಲಿ ಸಕ್ರಿಯಗೊಳ್ಳುತ್ತದೆ ಮತ್ತು ನಂತರ ಯಾವ ಕಾರ್ಯವನ್ನು ನಿರ್ವಹಿಸಬೇಕೆಂದು ನಿರ್ಧರಿಸುತ್ತದೆ ಸಮಯದ ನಿರ್ದಿಷ್ಟ ಹಂತಗಳಲ್ಲಿ ವೇಳಾಪಟ್ಟಿ ಕಾರ್ಯವು ಸಕ್ರಿಯಗೊಳ್ಳುತ್ತದೆ ಮತ್ತು ನಂತರ ಮುಂದಿನ ಕಾರ್ಯವನ್ನು ಯಾವ ಕಾರ್ಯವನ್ನು ನಡೆಸಬೇಕೆಂದು ನಿರ್ಧರಿಸುತ್ತದೆ ಮತ್ತು ಮುಂದಿನ ಯಾವ ಕಾರ್ಯವನ್ನು ಚಲಾಯಿಸಬೇಕು ಎಂಬುದರ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ಈ ಹಂತಗಳನ್ನು ವೇಳಾಪಟ್ಟಿ ಬಿಂದುಗಳು ಎಂದು ಕರೆಯಲಾಗುತ್ತದೆ ಸಹಜವಾಗಿ ಗಡಿಯಾರ ಚಾಲಿತ ವೇಳಾಪಟ್ಟಿಯಲ್ಲಿ ಆವರ್ತಕ ಟೈಮರ್ನಿಂದ ಅಡಚಣೆಗಳಿಂದ ವೇಳಾಪಟ್ಟಿ ಬಿಂದುಗಳನ್ನು ವ್ಯಾಖ್ಯಾನಿಸಲಾಗುತ್ತದೆ ಅವುಗಳನ್ನು ಟೈಮ್ಲೈನ್ನಲ್ಲಿ ಏಕರೂಪವಾಗಿ ಇರಿಸಲಾಗುತ್ತದೆ ಮತ್ತು ಅವು ಗಡಿಯಾರ ಅಡಚಣೆಗಳಿಂದ ಉತ್ಪತ್ತಿಯಾಗುತ್ತವೆ ಮತ್ತು ಗಡಿಯಾರ ಅಡಚಣೆ ಸಂಭವಿಸಿದ ಕೂಡಲೇ ವೇಳಾಪಟ್ಟಿ ಸಕ್ರಿಯಗೊಳ್ಳುತ್ತದೆ ಮತ್ತು ಯಾವ ಕಾರ್ಯವನ್ನು ಚಲಾಯಿಸಬೇಕು ಎಂದು ನಿರ್ಧರಿಸುತ್ತದೆ ಈವೆಂಟ್ ಚಾಲಿತ ವೇಳಾಪಟ್ಟಿಯಲ್ಲಿ ಮತ್ತೊಂದೆಡೆ ಗಡಿಯಾರ ಅಡಚಣೆಯ ಆಧಾರದ ಮೇಲೆ ವೇಳಾಪಟ್ಟಿ ಸಕ್ರಿಯವಾಗುವುದಿಲ್ಲ ಆದರೆ ಇದು ಕೆಲವು ಘಟನೆಗಳನ್ನು ಆಧರಿಸಿದೆ ಈವೆಂಟ್ ಚಾಲಿತ ಎಂದು ಹೆಸರೇ ಹೇಳುವಂತೆ ಈ ವೇಳಾಪಟ್ಟಿಗಳು ಸಕ್ರಿಯವಾಗಲು ಕಾರಣವಾಗುವ ಘಟನೆಗಳು ಗಡಿಯಾರದಿಂದ ಉತ್ಪತ್ತಿಯಾಗುವುದಿಲ್ಲ ಆದರೆ ಕಾರ್ಯಗಳ ಪೂರ್ಣಗೊಳಿಸುವಿಕೆ ಮತ್ತು ಉತ್ಪಾದನೆಯಿಂದ ಕೆಲವು ಕಾರ್ಯಗಳು ಉತ್ಪತ್ತಿಯಾದರೆ ಈ ಹೊಸ ಕಾರ್ಯವು ಇದೀಗ ನಿಗದಿಯಾಗಿದೆಯೆ ಎಂದು ಪರಿಶೀಲಿಸಲು ವೇಳಾಪಟ್ಟಿ ಸಕ್ರಿಯಗೊಳ್ಳುತ್ತದೆ ಮತ್ತು ಒಂದು ಕಾರ್ಯವು ಪೂರ್ಣಗೊಂಡಾಗಲೆಲ್ಲಾ ವೇಳಾಪಟ್ಟಿ ಸಕ್ರಿಯಗೊಳ್ಳುತ್ತದೆ ಮತ್ತು ನಂತರ ಯಾವ ಕಾರ್ಯವನ್ನು ನಿಗದಿಪಡಿಸಬೇಕು ಎಂದು ನಿರ್ಧರಿಸುತ್ತದೆ ಗಡಿಯಾರ ಚಾಲಿತ ವೇಳಾಪಟ್ಟಿಗಳು ಸರಳ ವೇಳಾಪಟ್ಟಿಗಳಾಗಿದ್ದು ಈವೆಂಟ್ ಚಾಲಿತ ವೇಳಾಪಟ್ಟಿಗಳು ಹೆಚ್ಚು ಸಂಕೀರ್ಣವಾದ ಅತ್ಯಾಧುನಿಕ ವೇಳಾಪಟ್ಟಿಗಳಾಗಿವೆ ಮತ್ತು ಅವು ಗಡಿಯಾರ ಚಾಲಿತ ವೇಳಾಪಟ್ಟಿಗಿಂತ ಯಾವುದೇ ಪ್ರಯೋಜನಗಳನ್ನು ಹೊಂದಿವೆ ಆದರೆ ಗಡಿಯಾರ ಚಾಲಿತ ವೇಳಾಪಟ್ಟಿಗಳನ್ನು ಸರಳ ಚಿಪ್ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ ಆದರೆ ಅತ್ಯಾಧುನಿಕ ನೈಜ ಟೈಮ್ ಅಪ್ಲಿಕೇಶನ್ಗಳು ಈವೆಂಟ್ ಚಾಲಿತ ವೇಳಾಪಟ್ಟಿಗಳನ್ನು ಬಳಸಲಾಗುತ್ತದೆ ಲಭ್ಯವಿರುವ ವಿಭಿನ್ನ ವೇಳಾಪಟ್ಟಿಗಳು ಈಗ ನಾವು ನೈಜ ಸಮಯದ ವ್ಯವಸ್ಥೆಗಳು ಕಾರ್ಯ ಗುಣಲಕ್ಷಣಗಳು ಕಾರ್ಯಗಳ ಪರಿಭಾಷೆಗಳು ಕಾರ್ಯಗಳ ಪ್ರಕಾರಗಳು ಮತ್ತು ಮುಂತಾದವುಗಳ ಬಗ್ಗೆ ಮೂಲಭೂತ ಜ್ಞಾನವನ್ನು ಹೊಂದಿದ್ದೇವೆ ಯುನಿಪ್ರೊಸೆಸರ್ಗಳಲ್ಲಿ ಮೊದಲ ಕಾರ್ಯಗಳ ವೇಳಾಪಟ್ಟಿಯನ್ನು ನೋಡೋಣ ವಾಸ್ತವವಾಗಿ ಕಾರ್ಯಗಳ ವೇಳಾಪಟ್ಟಿ ಕ್ರಮಾವಳಿಗಳು 1970 ಮತ್ತು 80 ರ ದಶಕಗಳಲ್ಲಿ ಸಂಶೋಧನೆಯ ಕೇಂದ್ರಬಿಂದುವಾಗಿತ್ತು ಆ ದಿನಗಳಲ್ಲಿ ಬಹಳಷ್ಟು ಫಲಿತಾಂಶಗಳು ಲಭ್ಯವಾದವು ಮತ್ತು ಆ ಫಲಿತಾಂಶಗಳಲ್ಲಿ ಹಲವು ಇಲ್ಲಿಯವರೆಗೆ ಉಲ್ಲೇಖಿಸಲ್ಪಟ್ಟಿವೆ ಆ ದಿನಗಳಲ್ಲಿ ನಡೆಸಿದ ಸಂಶೋಧನೆಯ ಆಧಾರದ ಮೇಲೆ ನಾವು ಮುಖ್ಯವಾಗಿ ಎರಡು ರೀತಿಯ ವೇಳಾಪಟ್ಟಿಗಳನ್ನು ಹೊಂದಿದ್ದೇವೆ ಒಂದನ್ನು ಗಡಿಯಾರ ಚಾಲಿತ ಮತ್ತು ಈವೆಂಟ್ ಚಾಲಿತ ಎಂದು ಕರೆಯಲಾಗುತ್ತದೆ ಹಿಂದಿನ ಸ್ಲೈಡ್ನಲ್ಲಿ ನಾವು ಹೇಳಿದ್ದನ್ನು ನಾವು ನೆನಪಿಸಿಕೊಂಡರೆ ವೇಳಾಪಟ್ಟಿ ಬಿಂದುಗಳು ಗಡಿಯಾರದ ಅಡಚಣೆಯಿಂದ ಉತ್ಪತ್ತಿಯಾಗಿದ್ದರೆ ಇವುಗಳನ್ನು ಗಡಿಯಾರ ಚಾಲಿತ ವೇಳಾಪಟ್ಟಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಟೈಮರ್ ಆಧರಿಸಿ ವೇಳಾಪಟ್ಟಿ ನಿಯತಕಾಲಿಕವಾಗಿ ಸಕ್ರಿಯಗೊಳ್ಳುತ್ತದೆ ಮತ್ತು ಅದು ಗಡಿಯಾರ ಚಾಲಿತ ವೇಳಾಪಟ್ಟಿ ಇವು ಸರಳ ವೇಳಾಪಟ್ಟಿಗಳು ಈವೆಂಟ್ ಚಾಲಿತ ವೇಳಾಪಟ್ಟಿಯಲ್ಲಿ ವೇಳಾಪಟ್ಟಿ ಬಿಂದುಗಳನ್ನು ಕೆಲವು ಘಟನೆಗಳಿಂದ ವ್ಯಾಖ್ಯಾನಿಸಲಾಗಿದೆ ಮತ್ತು ಆ ಘಟನೆಗಳು ಯಾವುವು ನಾವು ಎರಡು ಪ್ರಮುಖ ಘಟನೆಗಳನ್ನು ಕಾರ್ಯ ಪ್ರಾರಂಭಿಸುವ ಅಥವಾ ಬಿಡುಗಡೆ ಮಾಡುವ ಈವೆಂಟ್ ಮತ್ತು ಪೂರ್ಣಗೊಳಿಸುವಿಕೆ ಘಟನೆಗಳಿವೆ ಎಂದು ಹೇಳಿದರು ವಿವಿಧ ರೀತಿಯ ವೇಳಾಪಟ್ಟಿಗಳು ಈ ಕೆಳಗಿನಂತಿವೆ ಒಂದು ಆ ಅಂತ್ಯವಿಲ್ಲದ ಲೂಪ್ ಇದು ಆಪರೇಟಿಂಗ್ ಸಿಸ್ಟಮ್ ಇಲ್ಲದ ಸರಳ ಪ್ರೋಗ್ರಾಂ ಆಗಿದೆ ಯಾವುದೇ ಕಾರ್ಯಗಳಿಲ್ಲ ಮತ್ತು ಅದು ಕೇವಲ ಕೆಲವು ಷರತ್ತುಗಳನ್ನು ಲೂಪ್ನಲ್ಲಿ ಪರಿಶೀಲಿಸುತ್ತದೆ ಮತ್ತು ನಂತರ ಕಾರ್ಯನಿರ್ವಹಿಸುತ್ತದೆ ಮತ್ತು ಯಾವುದೇ ಆಪರೇಟಿಂಗ್ ಸಿಸ್ಟಮ್ನಿಂದ ಪ್ರಾರಂಭಿಸಿ ನಮ್ಮಲ್ಲಿ ಸರಳ ಆವರ್ತಕ ಕಾರ್ಯನಿರ್ವಾಹಕರು ಇರುತ್ತಾರೆ ಕಾರ್ಯಗಳು ಕಾರ್ಯಗತಗೊಳಿಸುವ ಒಂದೇ ಆವರ್ತನವಿದೆ ಕಾರ್ಯಗಳ ಅವಧಿ ಒಂದೇ ಆಗಿರುತ್ತದೆ ಮತ್ತು ಒಮ್ಮೆ ಟೈಮರ್ ಅಡಚಣೆ ಸಂಭವಿಸಿದಾಗ ಕಾರ್ಯಗಳನ್ನು ಕಾರ್ಯಗತಗೊಳಿಸಲು ತೆಗೆದುಕೊಳ್ಳಲಾಗುತ್ತದೆ ಮತ್ತು ನಂತರ ಸಿಸ್ಟಮ್ ಕಾಯುತ್ತದೆ ಬಹು ದರದ ಆವರ್ತಕ ಕಾರ್ಯನಿರ್ವಾಹಕದಲ್ಲಿ ಅನೇಕ ಆವರ್ತನಗಳಿವೆ ವಿಭಿನ್ನ ಕಾರ್ಯಗಳು ವಿಭಿನ್ನ ಅವಧಿಗಳೊಂದಿಗೆ ಉದ್ಭವಿಸುತ್ತವೆ ಮತ್ತು ಬಹು ದರದ ಆವರ್ತಕ ಕಾರ್ಯನಿರ್ವಾಹಕ ಮತ್ತು ಈ ವಿಭಿನ್ನ ರೀತಿಯ ಕಾರ್ಯಗಳನ್ನು ನಿರ್ವಹಿಸುವುದು ಮತ್ತು ಅವುಗಳ ಗಡುವನ್ನು ಪೂರೈಸಲು ಸಹಾಯ ಮಾಡುವುದು ಚರ್ಚಿಸಲಾಗುವುದು ಇವು ಸರಳ ಸೈಕ್ಲಿಕ್ ಎಕ್ಸಿಕ್ಯೂಟಿವ್ ಮತ್ತು ಮಲ್ಟಿ ರೇಟ್ ಸೈಕ್ಲಿಕ್ ಎಕ್ಸಿಕ್ಯೂಟಿವ್ ಅನ್ನು ಮಾಡುತ್ತವೆ ಇವುಗಳನ್ನು ಸರಳವಾದ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ ಆದರೆ ಅತ್ಯಾಧುನಿಕವಾದವುಗಳು ಆದ್ಯತೆಯ ಆಧಾರಿತ ಪೂರ್ವಭಾವಿ ವೇಳಾಪಟ್ಟಿಗಳು ಇವು ಈವೆಂಟ್ ಚಾಲಿತ ವೇಳಾಪಟ್ಟಿಗಳು ನಮ್ಮ ಚರ್ಚೆಯ ನಮ್ಮ ಉತ್ತಮ ಭಾಗವು ಆದ್ಯತೆಯ ಆಧಾರಿತ ಪೂರ್ವಭಾವಿ ವೇಳಾಪಟ್ಟಿಗಳ ಮೇಲೆ ಚರ್ಚಿಸುತ್ತೇವೆ ಆದರೆ ಮುಂದಿನ ಉಪನ್ಯಾಸದಲ್ಲಿ ನಾವು ಆವರ್ತಕ ವೇಳಾಪಟ್ಟಿಗಳನ್ನು ಚರ್ಚಿಸುತ್ತೇವೆ ಧನ್ಯವಾದಗಳು